ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಅಂಡ್ ಡಿಸೈನ್ ಮಾಡ್ಯೂಲ್ 21 ಗೆ ಸುಸ್ವಾಗತ ಕೊನೆಯ ಎರಡು ಮಾಡ್ಯೂಲ್ಗಳಲ್ಲಿ ನಾವು ರಜೆ ನಿರ್ವಹಣಾ ವ್ಯವಸ್ಥೆಯ ಅಭ್ಯಾಸವನ್ನು ಚರ್ಚಿಸಿದ್ದೇವೆ ಮತ್ತು ಅದನ್ನು ನಿಜವಾಗಿ ಹೊರತೆಗೆಯಲು ಕೆಲಸ ಮಾಡಿದ್ದೇವೆ ವಿಭಿನ್ನ ಭಾಷಾ ಮತ್ತು ಪ್ರಮುಖ ವಿಶ್ಲೇಷಣಾ ತಂತ್ರಗಳನ್ನು ಹೇಗೆ ತೊಡಗಿಸಿಕೊಳ್ಳಬಹುದು ಎಂಬುದನ್ನು ವಿವರಿಸಿ ಕ್ಲಾಸ್ಗಳು ಪ್ರಮುಖ ಅಮೂರ್ತತೆಗಳನ್ನು ಅವರ ಸಂಬಂಧಗಳ ಬಗ್ಗೆ ಚರ್ಚಿಸಿದ್ದೇವೆ ಈ ಸನ್ನಿವೇಶದಲ್ಲಿ ನಾವು ಮತ್ತಷ್ಟು ಮುಂದೆ ಹೋಗಬಹುದು ಮತ್ತು ಅದಕ್ಕೆ ನಾವು ಪ್ರಯತ್ನಿಸುತ್ತಿದ್ದೇವೆ ಆದರೆ ನಾವು ಮುಂದೆ ಮುಂದುವರಿಯುವ ಮೊದಲು ವಿವರಣೆಯಿಂದ ಹೆಚ್ಚು ಹೆಚ್ಚು ಸಿಸ್ಟಮ್ನ ಮಾಹಿತಿಯನ್ನು ಹೊರತೆಗೆಯಲು ಮತ್ತು ಹೊರ ತೆಗೆಯುತ್ತಿರುವ ಮಾಹಿತಿಯನ್ನು ಸರಿಯಾದ ವಿನ್ಯಾಸಕ್ಕಾಗಿ ಅವುಗಳನ್ನು ಮಾಡೆಲಿಂಗ್ ಮಾಡಲು ಪ್ರಾರಂಭಿಸಿ ಸ್ವಾಭಾವಿಕವಾಗಿ ನಮಗೆ ಮಾಹಿತಿಯನ್ನು ವ್ಯಕ್ತಪಡಿಸಲು ವೆಹಿಕಲ್ ಬೇಕು ನಮ್ಮ ಪ್ರಾರಂಭದ ಸ್ಥಳವೆಂದರೆ ಕೆಲವು ಇಂಗ್ಲಿಷ್ ದಾಖಲೆಗಳ ಸಂವಹನ ವೀಡಿಯೊಗಳು ಮತ್ತು ಅದು ಇತರ ಪೋಷಕ ದಾಖಲೆಗಳ ಚಿತ್ರಗಳ ಪಟ್ಟಿಯು ಆಗಿರಬಹುದು ಆದರೆ ನಾವು ಮಾಹಿತಿಯನ್ನು ಹೊರತೆಗೆದು ಮತ್ತು ಸಿಸ್ಟಮ್ನ ವಿಶ್ಲೇಷಣಾತ್ಮಕ ವಿನ್ಯಾಸವನ್ನು ರಚಿಸಲು ಪ್ರಾರಂಭಿಸಿದಾಗ ನಮಗೆ ಒಂದು ಭಾಷೆ ಬೇಕಾಗುತ್ತದೆ ಆ ಭಾಷೆಯ ಮೂಲಕ ಬಹಳ ಸಂಕ್ಷಿಪ್ತ ರೀತಿಯಲ್ಲಿ ವಿವರಿಸಬಹುದು ಮತ್ತು ನಾವು ಹೊರತೆಗೆಯುತ್ತಿರುವ ಎಲ್ಲಾ ಮಾಹಿತಿಯನ್ನು ಬಹಳ ಸಂಕ್ಷಿಪ್ತವಾಗಿ ವ್ಯಕ್ತಪಡಿಸಬಹುದು ಯುಎಂಎಲ್ ಅಥವಾ ಯೂನಿಫೈಡ್ ಮಾಡೆಲಿಂಗ್ ಲ್ಯಾಂಗ್ವೇಜ್ ಅಂತಹ ಒಂದು ವೆಹಿಕಲ್ಆಗಿದೆ ಆದ್ದರಿಂದ ಇಂದಿನ ಮಾಡ್ಯೂಲ್ನಲ್ಲಿ ಮತ್ತು ಮುಂದಿನ ಹಲವಾರು ಮಾಡ್ಯೂಲ್ಗಳಲ್ಲಿ ಇದನ್ನು ನಾವು ಅನುಸರಿಸುತ್ತೇವೆ ಮತ್ತು ಮುಂದಿನ ಎರಡು ವಾರಗಳಲ್ಲಿ ನಾವು ಯುಎಂಎಲ್ ಎಂದರೇನು ಯುಎಂಎಲ್ ಅನ್ನು ಹೇಗೆ ಪ್ರತಿನಿಧಿಸಲಾಗುತ್ತದೆ ಮತ್ತು ಸಿಸ್ಟಮ್ ಪರಿಕಲ್ಪನೆಗಳ ವಿಭಿನ್ನ ಪ್ರಾತಿನಿಧ್ಯಗಳ ಮೂಲಕ ನಾವು ಕೆಲಸ ಮಾಡುವಾಗ ಯುಎಂಎಲ್ಗೆ ನಿಯತಾಂಕಗಳನ್ನು ವಿನ್ಯಾಸಗೊಳಿಸುತ್ತದೆ ಆ ರಜೆ ನಿರ್ವಹಣಾ ವ್ಯವಸ್ಥೆಯನ್ನು ನಾವು ಹೇಗೆ ಬಳಸಿಕೊಳ್ಳಬಹುದು ಮತ್ತು ಅದರ ಏಕೀಕೃತ ಮಾಡೆಲಿಂಗ್ ಭಾಷಾ ಮಾದರಿಗಳನ್ನು ಹೇಗೆ ರಚಿಸಬಹುದು ಎಂಬುದರ ಕುರಿತು ಪ್ರಕ್ರಿಯೆಯಾಗಿ ನಾವು ವಿವರಿಸುತ್ತೇವೆ ನಾವು ಈ ಮಾಡ್ಯೂಲ್ ಅನ್ನು ಯುಎಂಎಲ್ನ ಮೂಲ ಅವಲೋಕನವನ್ನು ಚರ್ಚಿಸುವ ಮೂಲಕ ಪ್ರಾರಂಭಿಸುತ್ತೇವೆ ಇದನ್ನೇ ನಾವು ಚರ್ಚಿಸಲು ಉದ್ದೇಶಿಸಿದ್ದೇವೆ ಮತ್ತು ಎಂದಿನಂತೆ ಈ ಔಟ್ಲೈನ್ ಪ್ರತಿ ಸ್ಲೈಡಿನ ಎಡಭಾಗದಲ್ಲಿ ಲಭ್ಯವಿರುತ್ತದೆ ನಾವು ಪ್ರಸ್ತುತಿಯ ಮೂಲಕ ಹೋಗುವಾಗ ಸ್ಲೈಡ್ ಮಾಡಿ ಆದ್ದರಿಂದ ಯುಎಂಎಲ್ ನಂತಹ ಏನಾದರೂ ಒಂದು ವೆಹಿಕಲ್ ನಿಮಗೆ ಏಕೆ ಬೇಕು ಎಂಬುದು ಮೊದಲ ಪ್ರಶ್ನೆಯಾಗಿದೆ ಇಲ್ಲಿಯವರೆಗೆ ಎರಡು ರೀತಿಯ ಡಿಸ್ಕ್ರಿಪ್ಟರ್ ಗಳಿವೆ ಎಂದು ನಾವು ನೋಡಿದ್ದೇವೆ ನಮ್ಮಲ್ಲಿ ಒಂದು ಸಂಕೀರ್ಣವಾದ ಸಿಸ್ಟಮ್ ಒಂದು ಬದಿಯಲ್ಲಿ ಒಂದು ವಿಪರೀತವಾಗಿದ್ದು ಇದು ಸಿಸ್ಟಮ್ ಅವಶ್ಯಕತೆಗಳನ್ನು ನಿರ್ದಿಷ್ಟಪಡಿಸುವ ವಿಭಿನ್ನ ಡಿಸ್ಕ್ರಿಪ್ಟರ್ನ್ನು ವಿವರಿಸುತ್ತದೆ ಮತ್ತು ವ್ಯವಸ್ಥೆಯ ಘಟಕಗಳು ಮತ್ತು ಸಾಮಾನ್ಯವಾಗಿ ನಾವು ಗಮನಿಸಿದಂತೆ ಇದನ್ನು ನೈಸರ್ಗಿಕ ಭಾಷೆಯಲ್ಲಿ ಬರೆಯಲಾಗಿದೆ ಮತ್ತು ನಾವು ಪದೇ ಪದೇ ವಿವರಿಸಿದಂತೆ ಮಾಹಿತಿ ಚರ್ಚೆಗಳು ಟಿಪ್ಪಣಿಗಳು ಚಿತ್ರಗಳು ಬೆಂಬಲಿಸಬಹುದು ಮತ್ತು ಸಿಸ್ಟಮ್ ಈ ರೀತಿಯ ಪ್ರಾತಿನಿಧ್ಯದಲ್ಲಿನ ಪ್ರಮುಖ ತೊಂದರೆ ಎಂದರೆ ನೈಸರ್ಗಿಕ ಭಾಷೆ ಎಂಬುದು ಒಂದೇ ಪಠ್ಯದಿಂದ ಅಸ್ಪಷ್ಟ ಅಸ್ಪಷ್ಟವಾಗಿದೆ ನೀವು ಅರ್ಥಮಾಡಿಕೊಳ್ಳುವುದನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆ ಮತ್ತು ಬೇರೊಬ್ಬರು ಅರ್ಥಮಾಡಿಕೊಳ್ಳುವ ರೇಖಾಚಿತ್ರಗಳು ಸಹಾಯ ಮಾಡುತ್ತವೆ ಮತ್ತು ಇನ್ನೂ ವಿಭಿನ್ನ ಅಭ್ಯಾಸಗಳೊಂದಿಗೆ ವಿಭಿನ್ನ ಸಂಪ್ರದಾಯಗಳೊಂದಿಗೆ ಅವುಗಳನ್ನು ಸೆಳೆಯಬಹುದು ಆದ್ದರಿಂದ ವ್ಯವಸ್ಥೆಯನ್ನು ಪ್ರತಿನಿಧಿಸುವ ಈ ವಿಧಾನವು ಒಂದು ಸ್ಪಷ್ಟವಾದ ವಿಧಾನವಲ್ಲ ಇದರ ಮೂಲಕ ವ್ಯವಸ್ಥೆಯು ಏನೆಂಬುದನ್ನು ನಾವು ನಿಸ್ಸಂಶಯವಾಗಿ ನಿಖರವಾಗಿ ಅರ್ಥಮಾಡಿಕೊಳ್ಳಬಹುದುಸಿಸ್ಟಮ್ ಅನ್ನು ಪ್ರತಿನಿಧಿಸುವ ತೀವ್ರತೆಯು ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಭಾಷೆಯ ವಿಷಯದಲ್ಲಿ ವ್ಯವಸ್ಥೆಯನ್ನು ಕಾರ್ಯಗತಗೊಳಿಸಿದಾಗ ಅದರ ಅನುಷ್ಠಾನವಾಗಿದೆ ಆದ್ದರಿಂದ ನಾವು ಸಿ C ಅಥವಾ ಜಾವಾ ಅಥವಾ ಅಂತಹ ಕೆಲವನ್ನು ಬಳಸಲು ಬಯಸಿದರೆನಂತರ ನಾವು ಇಡೀ ಸಿಸ್ಟಮ್ನ್ನು ಮತ್ತೆ ಕ್ಲಾಸ್ ಗಳ ವಿಧಾನಗಳ ಪರಿಭಾಷೆಯಲ್ಲಿ ಪ್ರತಿನಿಧಿಸುತ್ತೇವೆ ಎಕ್ಸೆಪ್ಶನ್ ಕಂಡಿಷನ್ಸ್ ಗಳು ಉಪ ಸಿಸ್ಟಮ್ಗಳ ಸಂದೇಶಗಳ ತ್ರೆಡ್ಸ್ ಅವಲಂಬನೆಗಳು ಮತ್ತು ಮುಂತಾದವು ಮತ್ತೊಂದು ವಿವರಣೆಯು ಬಹಳ ನಿರ್ದಿಷ್ಟವಾಗಿದೆ ಮತ್ತು ವಿಭಿನ್ನ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ವಿಭಿನ್ನ ಭಾಷೆಗಳಲ್ಲಿ ವಿಭಿನ್ನ ಮಾದರಿಗಳಲ್ಲಿ ಬದಲಾಗುತ್ತದೆ ಒಒಎಡಿಯ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ನಮ್ಮ ಅವಶ್ಯಕತೆ ಸಿಸ್ಟಮ್ನ ಅವಶ್ಯಕತೆಯ ವಿವರಣೆ ಯೊಂದಿಗೆ ಪ್ರಾರಂಭಿಸುವುದು ಮತ್ತು ಸಿಸ್ಟಮ್ನ ಅನುಷ್ಠಾನ ಸಾಫ್ಟ್ವೇರ್ ಅನುಷ್ಠಾನವನ್ನು ತಲುಪುವುದು ಇವೆರಡೂ ನಿರ್ವಹಣೆಯಲ್ಲಿ ಕಷ್ಟಕರವೆಂದು ನಾವು ಕಂಡು ಕೊಂಡಿದ್ದೇವೆ ಅವುಗಳು ಅಭಿವ್ಯಕ್ತಿಯಲ್ಲಿ ನಿಖರವಾಗಿಲ್ಲ ಆದ್ದರಿಂದ ಅದು ಯುಎಂಎಲ್ ಅಥವಾ ಯೂನಿಫೈಡ್ ಮಾಡೆಲಿಂಗ್ ಭಾಷೆ ಯಂತಹದನ್ನು ಬಳಸುವ ಸಂದರ್ಭವನ್ನು ತರುತ್ತದೆ ಇದು ಮೂಲತಃ ಸಿಸ್ಟಮ್ ವಿಶ್ಲೇಷಣೆಗೆ ಸಂಕೇತವಾಗಿದೆ ಮತ್ತು ಏಕೆ ಮಾಡಬೇಕೆಂಬುದರ ಮೊದಲ ಪ್ರಾಮುಖ್ಯತೆಯನ್ನು ವಿನ್ಯಾಸಗೊಳಿಸುತ್ತದೆ ನೀವು ಯುಎಂಎಲ್ ಅನ್ನು ಬಳಸುತ್ತೀರಿ ಅದು ಸ್ಟ್ಯಾಂಡರ್ಡ್ ಆಗಿದ್ದು ಅದು ಓಬ್ಜೆಕ್ಟ್ ಮಾಡೆಲಿಂಗ್ ಗ್ರೂಪ್ ಅಥವಾ ಒಎಂಜಿಯಿಂದ ನಿರ್ವಹಿಸಲ್ಪಡುವ ಅಂತರರಾಷ್ಟ್ರೀಯ ಮಾನದಂಡವಾಗಿದೆ ಆದ್ದರಿಂದ ಸಾಫ್ಟ್ವೇರ್ ವಿನ್ಯಾಸದ ವಿವಿಧ ಕಲಾಕೃತಿಗಳನ್ನು ಸೆರೆಹಿಡಿಯಲು ಡಿಸೈನರ್ ಡೆವಲಪರ್ಗೆ ಸಹ ಇದು ಸಹಾಯ ಮಾಡುತ್ತದೆ ನಿಖರತೆ ಅಸ್ಪಷ್ಟತೆಯ ಅಸ್ಪಷ್ಟತೆಗೆ ಯಾವುದೇ ಅವಕಾಶವಿಲ್ಲದೆ ಯುಎಂಎಲ್ನಲ್ಲಿ ಅನನ್ಯವಾಗಿ ಸೆರೆಹಿಡಿಯಬಹುದು ಅಥವಾ ವೀಕ್ಷಕ ಅಥವಾ ಓದುಗ ಅವಲಂಬಿತ ತಿಳುವಳಿಕೆ ಆದ್ದರಿಂದ ಅದು ಸ್ಥಿರತೆಗಳ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ಸಾಫ್ಟ್ವೇರ್ ವಿಶ್ಲೇಷಣೆ ಮತ್ತು ವಿನ್ಯಾಸದ ಸಮಸ್ಯೆಯಲ್ಲಿ ಸಾಮಾನ್ಯವಾಗಿ ಇರುವ ನಿಖರತೆಯು ಅಸ್ಪಷ್ಟತೆ ಮತ್ತು ನಿಖರತೆಯನ್ನು ಕಡಿಮೆ ಮಾಡುತ್ತದೆ ನಾನು ಈ ಎಲ್ಲದರ ಜೊತೆಗೆ ಪ್ರಸ್ತಾಪಿಸಿದಂತೆ ಮತ್ತು ಮಾರಾಟಗಾರರ ಮತ್ತು ಕ್ಲೈಂಟ್ನ ನಡುವಿನ ದೃಢವಾದ ಸಂವಹನ ಮತ್ತು ಇತರ ತಂಡಗಳೊಂದಿಗೆ ದೃಢವಾದ ಸಂವಹನವನ್ನು ಸುಗಮಗೊಳಿಸುತ್ತದೆ ಆದ್ದರಿಂದ ನಮ್ಮ ವಿನ್ಯಾಸದ ಆರಂಭಿಕ ಹಂತಗಳು ಮೂಲ ಪ್ರಕ್ರಿಯೆಯಾಗಿದೆ ಮತ್ತು ವಿಶ್ಲೇಷಣೆ ನಾವು ವಿವಿಧ ಬಹು ನೈಸರ್ಗಿಕ ಭಾಷೆ ಮತ್ತು ಮಲ್ಟಿಮೀಡಿಯಾ ಮೂಲಗಳಿಂದ ವಿವರಣೆಯನ್ನು ವ್ಯಾಖ್ಯಾನಿಸಲು ಪ್ರಯತ್ನಿಸುತ್ತೇವೆ ಮತ್ತು ಈ ಯುಎಂಎಲ್ ರೇಖಾಚಿತ್ರಗಳನ್ನು ರಚಿಸಿ ಅದು ಇಡೀ ವ್ಯವಸ್ಥೆಯನ್ನು ನಿರ್ಮಿಸುವ ಅನನ್ಯ ಪ್ರಾತಿನಿಧ್ಯ ಮತ್ತು ಚಿನ್ನದ ರೀತಿಯದ್ದಾಗಿರುತ್ತದೆ ಆದ್ದರಿಂದ ಯುಎಂಎಲ್ ಎಂದರೇನು ಯುಎಂಎಲ್ ತನ್ನ ಅಭಿವ್ಯಕ್ತಿಶೀಲ ಮಾಡೆಲಿಂಗ್ ಲ್ಯಾಂಗ್ವೇಜ್ನ್ನು ಮೊದಲು ನಾವು ವಿವಿಧ ಆಯಾಮಗಳಲ್ಲಿ ನೋಡಬಹುದು ಅದರ ಸೆಟ್ ಅನ್ನು ಅಭಿವ್ಯಕ್ತಿಶೀಲ ಲ್ಯಾಂಗ್ವೇಜ್ ಆಗಿ ರೂಪಿಸಲು ಇದು ಒಂದು ಭಾಷೆಯಾಗಿದೆ ಏಕೆಂದರೆ ನಿರ್ದಿಷ್ಟತೆಯಿಂದ ಪ್ರಾರಂಭಿಸಿ ನೀವು ಮಾಡೆಲ್ ಮಾಡಬೇಕಾದ ಯಾವುದನ್ನಾದರೂ ಮಾಡೆಲ್ ಮಾಡಲು ಇದು ನಿಮಗೆ ಅನುಮತಿಸುತ್ತದೆ ಸ್ಪಷ್ಟತೆಯ ಅಭಿವ್ಯಕ್ತಿ ಅಗತ್ಯಕ್ಕಾಗಿ ನಿಖರತೆ ಯುಎಂಎಲ್ ಅನ್ನು ಸಂಪೂರ್ಣವಾಗಿ ಚಿತ್ರಾತ್ಮಕ ಲ್ಯಾಂಗ್ವೇಜ್ಆಗಿ ವಿನ್ಯಾಸಗೊಳಿಸಲಾಗಿದೆ ಆದ್ದರಿಂದ ಇದು ನೈಸರ್ಗಿಕ ಭಾಷೆಯ ಅಸ್ಪಷ್ಟ ಶಬ್ದಾರ್ಥವನ್ನು ಅವಲಂಬಿಸಿರುವುದಿಲ್ಲ ಅಥವಾ ಸಂಕೀರ್ಣ ತರ್ಕದೊಂದಿಗೆ ವ್ಯವಹರಿಸುವುದಿಲ್ಲ ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗಳ ವಿಶ್ಲೇಷಣೆ ಇದು ಚಿತ್ರಾತ್ಮಕ ರೀತಿಯ ಭಾಷೆಯಾಗಿದೆ ಮತ್ತು ಇದು ನಮಗೆ ಬಳಸಲು ಸಿದ್ಧವಾದ ಪ್ರಮುಖ ಪರಿಕಲ್ಪನೆಗಳನ್ನು ಬಳಸಲು ಅನುಮತಿಸುತ್ತದೆ ಡೊಮೇನ್ಗಳಾದ್ಯಂತ ಸಂಭವಿಸುವ ಸಂಕೀರ್ಣ ವ್ಯವಸ್ಥೆಗಳಲ್ಲಿ ಆಗಾಗ್ಗೆ ಸಂಭವಿಸುವ ಸಾಮಾನ್ಯ ಮಾದರಿಗಳ ಬಗ್ಗೆ ನಾವು ಮಾತನಾಡಿದ್ದೇವೆ ಎಂದು ನಾವು ಹಿಂದಿನ ಚರ್ಚೆಯಿಂದ ನೆನಪಿಸಿಕೊಂಡಿದ್ದೇವೆ ಆದ್ದರಿಂದ ಯುಎಂಎಲ್ ಏನು ಮಾಡಿದೆ ಯುಎಂಎಲ್ ಆ ಪರಿಕಲ್ಪನೆಗಳಿಗೆ ಶಬ್ದಾರ್ಥದ ಅಭಿವ್ಯಕ್ತಿಗಳನ್ನು ರಚಿಸಲು ಪ್ರಯತ್ನಿಸಿದೆ ಮತ್ತು ಭಾಷೆಯಲ್ಲಿಯೇ ಅವುಗಳನ್ನು ಒಂದು ಕೋರ್ ಆಗಿ ಲಭ್ಯವಿರುತ್ತದೆ ಇದರಿಂದಾಗಿ ನೀವು ಪ್ರತಿನಿಧಿಸಲು ಹೊರಟಿರುವ ಸಿಸ್ಟಮ್ನಲ್ಲಿ ಅಂತಹ ಪರಿಕಲ್ಪನೆಯನ್ನು ನೀವು ಒಮ್ಮೆ ನೋಡಿದಾಗ ಯುಎಂಎಲ್ ನಲ್ಲಿ ಪ್ರಾಚೀನವಾದ ಒಂದು ವೈಶಿಷ್ಟ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಅದು ನೇರವಾಗಿ ಪ್ರತಿನಿಧಿಸುತ್ತದೆ ಇದಲ್ಲದೆ ಯುಎಂಎಲ್ ಔಪಚಾರಿಕ ಆಧಾರವನ್ನು ಒದಗಿಸುತ್ತದೆ ನಿಮ್ಮಲ್ಲಿ ಕೆಲವರಿಗೆ ಅರ್ಥಮಾಡಿಕೊಳ್ಳುವುದು ಕಷ್ಟವಾಗಬಹುದು ಔಪಚಾರಿಕ ಆಧಾರ ಯಾವುದು ಅದರ ಅರ್ಥವೇನೆಂದರೆ ಅದು ಚಿತ್ರಾತ್ಮಕ ಭಾಷೆಯಾಗಿದ್ದರೂ ಇದನ್ನು ಕೇವಲ ಚಿತ್ರಾತ್ಮಕ ಪ್ರಾತಿನಿಧ್ಯವಾಗಿ ತೆಗೆದುಕೊಳ್ಳಬಾರದು ಅದು ಕೆಲವು ಬಲವಾದ ಗಣಿತದ ಅಡಿಪಾಯವನ್ನು ಹೊಂದಿದೆ ಅದು ಯಾವಾಗಲೂ ಸಿಸ್ಟಮ್ನ ಬಗ್ಗೆ ಸರಿಯಾದ ವಿವರಣೆಯನ್ನು ಒದಗಿಸುತ್ತದೆ ಎಂದು ಸಾಬೀತುಪಡಿಸಬಹುದುಮತ್ತು ಆ ಪ್ರಕ್ರಿಯೆಯಲ್ಲಿ ಇದು ಕೆಲವು ಮೆಟಾ ಮೋಡೆಲ್ಸ್ ಗಳನ್ನು ಬಳಸುತ್ತದೆ ಇದು ಅಧಿಕೃತ ಯುಎಂಎಲ್ ಸ್ಟ್ಯಾಂಡರ್ಡ್ ದಸ್ತಾವೇಜನ್ನು ಭಾಗವಾಗಿರುವ ಶಬ್ದಾರ್ಥವನ್ನು ಬಳಸುತ್ತದೆ ಬೆಂಬಲಿತ ಭಾಗದಲ್ಲಿ ಇದು ಉನ್ನತ ಮಟ್ಟದ ಅಭಿವೃದ್ಧಿ ಪರಿಕಲ್ಪನೆಗಳನ್ನು ಬೆಂಬಲಿಸುತ್ತದೆ ಯುಎಂಎಲ್ ಪದಗಳ ಬಗ್ಗೆ ಮಾತನಾಡುವುದನ್ನು ಹೆಚ್ಚಾಗಿ ಕಾಣಬಹುದು ಮತ್ತು ಸಿ C ನಂತಹ ಪ್ರಮಾಣಿತ ಒಒಪಿ ಲ್ಯಾಂಗ್ವೇಜ್ನಲ್ಲಿ ನೇರವಾಗಿ ಪ್ರತಿನಿಧಿಸಬಹುದಾದ ಮತ್ತು ತಕ್ಷಣವೇ ಕಾರ್ಯಗತಗೊಳಿಸಬಹುದಾದ ವಸ್ತುಗಳು ಕೆಲವು ಯುಎಂಎಲ್ ಪರಿಕಲ್ಪನೆಗಳು ಬೆಂಬಲಿತ ಪರಿಕಲ್ಪನೆಗಳು ಕೆಲವು ಸಾಮಾನ್ಯ ಒಒಪಿ ಲ್ಯಾಂಗ್ವೇಜ್ಗಳಲ್ಲಿ ಪ್ರಮಾಣಿತ ಗ್ರಂಥಾಲಯ ಅನುಷ್ಠಾನವನ್ನು ನೀಡಿವೆ ಆದ್ದರಿಂದ ಈ ರೀತಿಯ ಸಹಯೋಗದ ಮಾದರಿಗಳು ಇವುಗಳು ನಾನು ಇಲ್ಲಿ ಪ್ರಸ್ತಾಪಿಸಿರುವ ಕೆಲವು ಪದಗಳು ಮಾದರಿಗಳು ಮತ್ತು ಘಟಕಗಳು ಯುಎಂಎಲ್ನಲ್ಲಿ ಪ್ರತಿನಿಧಿಸಲು ತುಂಬಾ ಅನುಕೂಲಕರವಾಗಿದೆ ನೀವು ಮೊದಲಿಗೆ ಉಲ್ಲೇಖಿಸಿದರೆ ಯುಎಂಎಲ್ ಅತ್ಯುತ್ತಮ ಅಭ್ಯಾಸಗಳ ಗುಂಪನ್ನು ಪ್ರಚೋದಿಸುತ್ತದೆ ಸಾಫ್ಟ್ವೇರ್ ಅನ್ನು ನಿರ್ಮಿಸುವ ಸವಾಲುಗಳ ಬಗ್ಗೆ ನಾವು ಚರ್ಚಿಸಲು ಪ್ರಾರಂಭಿಸಿದ ಮಾಡ್ಯೂಲ್ ವಿಭಿನ್ನ ಸಮಸ್ಯೆಗಳು ಮತ್ತು ಮುಕ್ತಾಯದ ಸಮಸ್ಯೆಗಳಿವೆ ಎಂದು ನಾವು ತಿಳಿಸುತ್ತೇವೆ ಇದಕ್ಕಾಗಿ ನಾವು ಇನ್ನೂ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿದ್ದೇವೆ ಆದರೆ ಎಲ್ಲಾ ರೀತಿಯ ಎಂಜಿನಿಯರಿಂಗ್ ಅಭಿವೃದ್ಧಿಯನ್ನು ವಾಸ್ತವವಾಗಿ ಕರೆಯಲಾಗುತ್ತದೆ ಈ ಎಲ್ಲಾ ನಿರ್ಮಾಣದಲ್ಲಿ ಯಶಸ್ಸು ಖಾತರಿ ಅಲ್ಲ ಎಂಜಿನಿಯರಿಂಗ್ನ ಈ ಎಲ್ಲಾ ಇತರ ಕ್ಷೇತ್ರಗಳು ಯಶಸ್ವಿಯಾಗುತ್ತವೆ ಎಂದು ನಾವು ಉಲ್ಲೇಖಿಸಿದ್ದೇವೆ ಅಭ್ಯಾಸದ ವರ್ಷಗಳು ಮತ್ತು ವರ್ಷಗಳ ಕಾರಣದಿಂದಾಗಿ ಈ ದಿನಗಳಲ್ಲಿ ತುಂಬಾ ವಿಶ್ವಾಸಾರ್ಹವಾಗಿದೆ ಉದ್ಯಮದ ಮಾನದಂಡಗಳ ಗುಂಪನ್ನು ಅಭಿವೃದ್ಧಿಪಡಿಸಲು ನಮಗೆ ಸಾಧ್ಯವಾಗಿದೆ ಮತ್ತು ಪ್ರತಿ ಸಿವಿಲ್ ಎಂಜಿನಿಯರಿಂಗ್ ವಿನ್ಯಾಸ ಅಥವಾ ಯಾಂತ್ರಿಕ ಯಂತ್ರ ವಿನ್ಯಾಸವನ್ನು ಅನುಸರಿಸಬೇಕಾದ ಉತ್ತಮ ಅಭ್ಯಾಸಗಳು ಸಾಫ್ಟ್ವೇರ್ನಲ್ಲಿ ಇದೇ ರೀತಿಯ ಅಭ್ಯಾಸಗಳು ಇನ್ನೂ ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಯುಎಂಎಲ್ ಅನ್ನು ವಾಹನವಾಗಿ ಬಳಸಬಹುದು ಈ ಉತ್ತಮ ಅಭ್ಯಾಸಗಳನ್ನು ಎನ್ಕೋಡ್ ಮಾಡಿ ಏಕೆಂದರೆ ಯುಎಂಎಲ್ ನಾನು ವ್ಯಕ್ತಪಡಿಸುವ ವೇದಿಕೆಯಾಗಿ ನೀಡುತ್ತಿದೆ ವೇದಿಕೆಯಲ್ಲಿ ಸ್ವತಂತ್ರ ಭಾಷೆಯಲ್ಲಿನ ಪರಿಕಲ್ಪನೆ ಕೆಲವೊಮ್ಮೆ ಡೊಮೇನ್ನಲ್ಲಿಯೂ ಭಾಷೆ ಸ್ವತಂತ್ರವಾಗಿರುತ್ತದೆ ಸ್ವತಂತ್ರ ರೀತಿಯಲ್ಲಿ ಆದ್ದರಿಂದ ಇದು ಯುಎಂಎಲ್ನ ಮೂಲ ಸಾರವಾಗಿದೆ ಮತ್ತು ನಾವು ಇದನ್ನು ಚರ್ಚಿಸುವಾಗ ಯುಎಂಎಲ್ ಅನ್ನು ಮುಕ್ತತೆಯಿಂದ ನಿರೂಪಿಸಲಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಹೈಲೈಟ್ ಮಾಡುವುದು ಸಹ ಮುಖ್ಯವಾಗಿದೆ ಇದರ ಅರ್ಥವೇನೆಂದರೆ ಯುಎಂಎಲ್ ಅದನ್ನು ಹೇಳುವುದಿಲ್ಲ ನೀವು ನಿರ್ದಿಷ್ಟ ಮಾಡೆಲಿಂಗ್ ಸಾಧನವನ್ನು ಬಳಸಬೇಕು ಅಥವಾ ನೀವು ನಿರ್ದಿಷ್ಟ ಭಾಷೆಯನ್ನು ಬಳಸಬೇಕು ನೀವು ಸಿ C ಅನ್ನು ಬಳಸಬೇಕು ಅಥವಾ ನೀವು ಜಾವಾವನ್ನು ಬಳಸಬೇಕು ಅಥವಾ ನೀವು ಪೈಥಾನ್ ಬಳಸಬೇಕು ಎಂದು ಹೇಳುವುದಿಲ್ಲ ಪ್ರೋಸೆಸ್ ಒಫ್ ಡೆವಲಪ್ಮೆಂಟ್ ನ್ನು ನೀವು ಬಳಸಬೇಕು ಎಂದು ಅದು ನಿಮಗೆ ಹೇಳುವುದಿಲ್ಲ ಅಥವಾ ನೀವು ಕೈಗಾರಿಕಾ ಅಭಿವೃದ್ಧಿಯನ್ನು ಬಳಸಬೇಕು ಅದು ಯಾವುದೇ ಪ್ರಿಸ್ಕ್ರಿಪ್ಷನ್ ಅನ್ನು ಮಾಡುವುದಿಲ್ಲ ಇದರಲ್ಲಿ ಯಾವುದಾದರೂ ಅಥವಾ ಒಳಗೊಂಡಿರುವ ಯಾವುದೇ ನೈಜ ವಿವರ ಅಭ್ಯಾಸಗಳನ್ನು ಸೂಚಿಸಲು ಉದ್ದೇಶಿಸಲಾಗಿದೆ ಅದು ಮುಕ್ತವಾಗಿದೆ ಇದರಿಂದಾಗಿ ನೀವು ಯಾವ ಪ್ರಕ್ರಿಯೆಯನ್ನು ಅನುಸರಿಸುತ್ತೀರಿ ಯಾವ ಮಾಡೆಲಿಂಗ್ ಲ್ಯಾಂಗ್ವೇಜ್ ಏನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ ಪ್ಲಾಟ್ಫಾರ್ಮ್ ಈ ಎಲ್ಲಾ ನಿಯತಾಂಕಗಳನ್ನು ಲೆಕ್ಕಿಸದೆ ನೀವು ಯಾವ ಹಾರ್ಡ್ವೇರ್ ಅನ್ನು ಬಳಸಲು ಯೋಜಿಸುತ್ತಿದ್ದೀರಿ ಯುಎಂಎಲ್ ನಿಮಗೆ ವ್ಯವಸ್ಥೆಯನ್ನು ರೂಪಿಸಲು ಮತ್ತು ಅಭಿವೃದ್ಧಿಯ ಜೀವನ ಚಕ್ರದ ಮೂಲಕ ತೆಗೆದುಕೊಳ್ಳಲು ಸಮಾನವಾಗಿ ಉಪಯುಕ್ತವಾಗಿರುತ್ತದೆ ಆದ್ದರಿಂದ ಯುಎಂಎಲ್ ಹೇಗೆ ರೂಪುಗೊಂಡಿತು ಎಂಬುದರ ಕುರಿತು ಶೀಘ್ರವಾಗಿ ನಾನು ವಿವರಗಳ ಇತಿಹಾಸದ ಮೇಲೆ ಹೋಗಲು ಸಮಯ ಹೊಂದಿಲ್ಲ ಆದರೆ ಆ ಇತಿಹಾಸವು ನಿಜಕ್ಕೂ ಬಹಳ ಆಸಕ್ತಿದಾಯಕವಾಗಿದೆ ಸಿಸ್ಟಮ್ ಔಪಚಾರಿಕ ರೀತಿಯಲ್ಲಿ ಮಾದರಿಯನ್ನು ರೂಪಿಸುವ ಸಾಮರ್ಥ್ಯವು ಬಹಳ ಹಿಂದೆಯೇ ಮತ್ತು 80 ರ ದಶಕದಲ್ಲಿ ಪ್ರಾರಂಭವಾಯಿತು ನಾವು ಬಹಳಷ್ಟು ಚಟುವಟಿಕೆಗಳನ್ನು ನೋಡಿದ್ದೇವೆ ಮತ್ತು ಅದು 90 ರ ದಶಕದ ಮೊದಲ ಭಾಗಕ್ಕೆ ಹೋಯಿತು ಮತ್ತು ಇದು ಮಾದರಿ ವ್ಯವಸ್ಥೆಗಳಿಗೆ ಹಲವಾರು ವಿಭಿನ್ನ ಭಾಷೆಗಳು ಮತ್ತು ಪ್ರೋಟೋಕಾಲ್ಗಳ ಪ್ರಸರಣವನ್ನು ಕಂಡಿತು ಬೂಚ್ ರುಂಬಾಗ್ ಜಾಕೋಬ್ಸನ್ ಮತ್ತು ಮುಂತಾದವರು ಈ ರೀತಿಯ ವಿವಿಧ ಮಾದರಿಗಳ ಪ್ರತಿಪಾದಕರಾಗಿದ್ದಾರೆ ನೀವು ಬೂಚ್ ಅವರ ಹೆಸರಿನೊಂದಿಗೆ ನೀವು ಈಗಾಗಲೇ ಪರಿಚಿತರಾಗಿದ್ದೀರಿ ನಾವು ಅವರ ಪುಸ್ತಕವನ್ನು ಬಹಳ ಚೆನ್ನಾಗಿ ಅನುಸರಿಸುತ್ತಿದ್ದೇವೆ ಅವರೆಲ್ಲರೂ ಸಹಭಾಗಿತ್ವದಲ್ಲಿ ಸೇರಿಕೊಳ್ಳುತ್ತಾರೆ ಮತ್ತು ಯುಎಂಎಲ್ ಔಪಚಾರಿಕವಾಗಿ ರಚನೆಯೊಂದಿಗೆ ರಚಿಸಲ್ಪಟ್ಟಿದೆ ಓಬ್ಜೆಕ್ಟ್ ಮ್ಯಾನೇಜ್ಮೆಂಟ್ ಗ್ರೂಪ್ ಒಎಂಜಿಯಲ್ಲಿ ಒಂದು ವೆಬ್ಸೈಟ್ ಇದೆ ಎಂದು ನಾನು ಎಲ್ಲರಿಗೂ ಸೂಚಿಸುತ್ತೇನೆ ಒಎಂಜಿ ಸೈಟ್ಗೆ ಹೋಗಿ ಮತ್ತು ಯುಎಂಎಲ್ನಲ್ಲಿ ಮಾತ್ರವಲ್ಲದೆ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನು ನೀವು ಕಾಣಬಹುದು ಒಬ್ಜೆಕ್ಟ್ ಓರಿಯೆಂಟೆಡ್ ಅನಾಲಿಸಿಸ್ ಮತ್ತು ಡಿಸೈನ್ನಲ್ಲಿ ಸಾಮಾನ್ಯವಾಗಿದೆ ಮತ್ತು ವಿಶೇಷವಾಗಿ ನೀವು ಮಾಹಿತಿಯನ್ನು ಕಾಣಬಹುದು ಪ್ರಸ್ತುತ ಅಭ್ಯಾಸಗಳ ಕಡೆಗೆ ಆಧಾರಿತವಾಗಿದೆ ಆದ್ದರಿಂದ ಈ ಹಿನ್ನೆಲೆಯಲ್ಲಿ 90 ರ ದಶಕದ ಉತ್ತರಾರ್ಧದಲ್ಲಿ ಯುಎಂಎಲ್ ಅದರ ಪ್ರಸ್ತುತ ಪರಿಮಳದಲ್ಲಿ ಅಸ್ತಿತ್ವದಲ್ಲಿದೆ ಮತ್ತು ಇದನ್ನೆಲ್ಲಾ ಒಟ್ಟಿಗೆ ಇರಿಸಿ ಮತ್ತು ಯುಎಂಎಲ್ ವಾಸ್ತವವಾಗಿ ಯುಎಮ್ಎಲ್ನಲ್ಲಿ ಏಕೀಕೃತವಾಗಿದೆ ಎಂದು ನಿಮಗೆ ತಿಳಿದಿರುವ ಕೆಲವು ಜನರು ಇದನ್ನು ಏಕೀಕೃತ ಎಂದು ಕರೆಯುತ್ತಾರೆ ಎಂದು ಧನ್ಯವಾದಗಳು ಏಕೆಂದರೆ ಇದನ್ನು ಎಸ್ ಡಿ ಎಲ್ ಸಿ ಯ ಅನೇಕ ಹಂತಗಳಲ್ಲಿ ವಿವಿಧ ಪರಿಕಲ್ಪನೆಗಳನ್ನು ವ್ಯಕ್ತಪಡಿಸಿ ಬಳಸಬಹುದು ಅವುಗಳು ಸಹ ನಿಜ ಆದರೆ ಪ್ರಾಥಮಿಕವಾಗಿ ಅದರ ಹೆಸರನ್ನು ವಿಧಾನಗಳ ಏಕೀಕರಣದಿಂದ ಪಡೆದುಕೊಂಡಿದೆ 90 ರ ದಶಕದ ಕೊನೆಯಲ್ಲಿ ಪ್ರತಿನಿಧಿಸಲಾಗಿದೆ ತದನಂತರ ಈ ಸುಮಾರು 25 ಬೆಸ ವರ್ಷಗಳಲ್ಲಿ ಸುಮಾರು 30 ವರ್ಷಗಳು ಕ್ಷಮಿಸಿ ಅದರ ಸುಮಾರು 20 ವರ್ಷಗಳು ಅಭಿವೃದ್ಧಿಗೊಂಡಿವೆ ಮತ್ತು ಒಎಂಜಿ ವ್ಯವಸ್ಥಾಪಕರು ಮತ್ತು ಯುಎಂಎಲ್ ಆವೃತ್ತಿಗಳು ಒಂದರಿಂದ ಇನ್ನೊಂದಕ್ಕೆ ಮತ್ತು ಈ ಯುಎಂಎಲ್ 2 5 ಪ್ರಸ್ತುತ ಆವೃತ್ತಿಯಾಗಿದ್ದು ಅದು ಪ್ರಮಾಣಕದಲ್ಲಿ ಅಸ್ತಿತ್ವದಲ್ಲಿದೆ ಆದ್ದರಿಂದ ನಾವು ಯುಎಂಎಲ್ ಅನ್ನು ಚರ್ಚಿಸಿ ಆರಂಭಿಕ ಪರಿಕಲ್ಪನೆಯಿಂದ ಪ್ರಾರಂಭವನ್ನು ನಾವು ಚರ್ಚಿಸುತ್ತೇವೆ ಆದ್ದರಿಂದ ನಾವು ಆಗಾಗ್ಗೆ 1 X ರೀತಿಯ ಮಾನದಂಡಕ್ಕೆ ನಮ್ಮನ್ನು ನಿರ್ಬಂಧಿಸುವುದಿಲ್ಲ ಏಕೆಂದರೆ 2 5 ಬಹಳಷ್ಟು ಸುಧಾರಿತ ಪರಿಕಲ್ಪನೆಗಳು ನಮಗೆ ಸಮಯವಿಲ್ಲದಿರಬಹುದು ಆದರೆ ನಾವು ಸಮಯದಿಂದ 2 5 ರ ನೋಟವನ್ನು ಸಮಯಕ್ಕೆ ಅಗತ್ಯವಿರುವಂತೆ ತೆಗೆದುಕೊಳ್ಳುತ್ತೇವೆ ನಾನು ಹೇಳಿದಂತೆ ಯುಎಂಎಲ್ ಚಿತ್ರಾತ್ಮಕವಾಗಿದೆ ಆದ್ದರಿಂದ ಯುಎಂಎಲ್ನ ತಿರುಳು ರೇಖಾಚಿತ್ರಗಳ ಸಂಗ್ರಹವಾಗಿದೆ ಆದ್ದರಿಂದ ಸಾಫ್ಟ್ವೇರ್ ವಿನ್ಯಾಸದ ವಿವಿಧ ಅಂಶಗಳನ್ನು ಸೆರೆಹಿಡಿಯುವ ವಿವಿಧ ರೇಖಾಚಿತ್ರಗಳನ್ನು ಇದು ಒಳಗೊಂಡಿದೆಆದ್ದರಿಂದ ಸಾಫ್ಟ್ವೇರ್ ಸಿಸ್ಟಮ್ ಅಥವಾ ಸಿಸ್ಟಮ್ ಸಾಮಾನ್ಯವಾಗಿ ನಾವು ಹಲವಾರು ವಿಭಿನ್ನ ಸಂಕೀರ್ಣತೆಗಳನ್ನು ನೋಡಿದ್ದೇವೆ ಎಂಬ ಕಲ್ಪನೆ ಸರಳವಾಗಿದೆ ಮತ್ತು ಹಿಂದಿನ ಮಾಡ್ಯೂಲ್ ಗಳಲ್ಲಿ ನಾವು ಈ ವಿಷಯಗಳನ್ನು ದೀರ್ಘವಾಗಿ ಚರ್ಚಿಸಿದ ವ್ಯವಸ್ಥೆಯನ್ನು ನಾವು ಹಲವಾರು ವಿಭಿನ್ನ ಮಾರ್ಗಗಳಲ್ಲಿ ನೋಡಬಹುದು ಆದ್ದರಿಂದ ಇದನ್ನು ಪರಿಹರಿಸಲು ಯುಎಂಎಲ್ ಬಹಳ ಸರಳವಾದ ವಿಧಾನವನ್ನು ತೆಗೆದುಕೊಳ್ಳುತ್ತದೆ ಸಂಕೀರ್ಣ ವ್ಯವಸ್ಥೆಗೆ ನೀವು ನಿರ್ಧರಿಸುವ ಅವಶ್ಯಕತೆಯಿದೆ ಎಂದು ನೀವು ತಿಳಿದುಕೊಳ್ಳಬೇಕಾದ ಪ್ರಮುಖ ಅಂಶಗಳು ಯಾವುವು ಎಂಬುದನ್ನು ಅದು ಗುರುತಿಸಿದೆ ಮತ್ತು ಅವುಗಳಲ್ಲಿ ಪ್ರತಿಯೊಂದಕ್ಕೂ ರೇಖಾಚಿತ್ರಗಳ ಒಂದು ವರ್ಗವಿದೆ ಮತ್ತು ಆ ರೇಖಾಚಿತ್ರವು ನಿರ್ದಿಷ್ಟ ಆದಿಮಗಳನ್ನು ಹೊಂದಿದೆ ಅದು ನಿಮಗೆ ನಿಜವಾಗಿಯೂ ಸೆರೆಹಿಡಿಯಲು ಮತ್ತು ಅದರ ಅಂಶಗಳನ್ನು ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಉದಾಹರಣೆಗೆ ನೀವು ಅಗತ್ಯವಿರುವ ಕ್ಲಾಸ್ ರೇಖಾಚಿತ್ರಗಳ ಗುಂಪನ್ನು ಹೊಂದಿರುತ್ತೀರಿ ಎಲ್ಲಾ ವರ್ಗಗಳನ್ನು ಒಂದೇ ಗುಂಪಿನಲ್ಲಿ ಸೆರೆಹಿಡಿಯುವುದು ಸುಲಭವಲ್ಲ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಆದ್ದರಿಂದ ವ್ಯವಸ್ಥೆಯು ಅನೇಕ ಕ್ಲಾಸ್ಗಳನ್ನು ಹೊಂದಿರುತ್ತದೆ ಅನೇಕ ರೀತಿಯ ಸಂಬಂಧಗಳು ಆದ್ದರಿಂದ ಕ್ಲಾಸ್ ಸಂಗ್ರಹಣೆಯನ್ನು ಈ ಸಂಗ್ರಹದ ಮೇಲೆ ಚಿಕ್ಕದಾದಿಂದ ದೊಡ್ಡದಾದ ಗುಂಪಾಗಿ ನಿರ್ಮಿಸಬಹುದು ಮತ್ತು ನಿಮಗೆ ವಿಶಿಷ್ಟವಾದ ಯುಎಂಎಲ್ ವಿವರಣೆಯನ್ನು ನೀಡುತ್ತದೆ ಮತ್ತು ಇದು ಯುಎಂಎಲ್ ಹೆಸರಿನ ಏಕೀಕರಣವನ್ನು ಬಲವಾಗಿ ಬೆಂಬಲಿಸುತ್ತದೆ ವಿಭಿನ್ನ ರೇಖಾಚಿತ್ರಗಳು ಮತ್ತು ವಿನ್ಯಾಸದ ವಿಭಿನ್ನ ಮಾಡ್ಯೂಲ್ಗಳಲ್ಲಿ ಒಂದೇ ಹೆಸರನ್ನು ಬಳಸಬಹುದು ಆದ್ದರಿಂದ ಯೂಸ್ ಕೇಸ್ನ್ನು ಪ್ರತಿನಿಧಿಸಲು ಬಳಕೆಯ ಸಂದರ್ಭದಲ್ಲಿ ಬಳಸಲಾಗುವ ಹೆಸರನ್ನು ಕ್ಲಾಸ್ ರೇಖಾಚಿತ್ರದಲ್ಲಿ ಅನುಗುಣವಾದ ವಿಧಾನವನ್ನು ಪ್ರತಿನಿಧಿಸಲು ಬಳಸಲಾಗುವುದು ಎಂದು ನಾವು ನೋಡುತ್ತೇವೆ ಯೂಸ್ ಕೇಸ್ಲ್ಲಿ ಒಬ್ಬ ಆಕ್ಟರ್ ಕ್ಲಾಸ್ ರೇಖಾಚಿತ್ರದಲ್ಲಿ ಒಂದು ಕ್ಲಾಸ್ ಆಗಿ ಪರಿಣಮಿಸುತ್ತದೆ ಆ ಕ್ರಮವನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳ ನಿರ್ದಿಷ್ಟ ಗುಂಪನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಅದು ಅದು ವಿಶಾಲವಾದ ಮೂಲಭೂತ ಅಂಶವಾಗಿದೆ ಮತ್ತು ಅದರ ಆಧಾರದ ಮೇಲೆ ಇದು ನಿಮಗೆ ಇಡೀ ವಿಷಯದ ಅವಲೋಕನ ನೋಟವನ್ನು ನೀಡುವುದರಿಂದ ನೀವು ಅದುನ್ನು ನೋಡಬಹುದು ಮಾರ್ಗವು ಯುಎಂಎಲ್ 2 5 ರೇಖಾಚಿತ್ರಗಳು ಎಲ್ಲಾ ರೇಖಾಚಿತ್ರಗಳ ಸಂಗ್ರಹವಾಗಿದೆ ಮತ್ತು ನಂತರ ನೀವು ಸ್ಟ್ರಕ್ಚರ್ ಡೈಗ್ರಾಮ್ ಮತ್ತು ಬಿಹೇವಿಯರ್ ಡೈಗ್ರಾಮ್ ಎಂಬ ಎರಡು ರೇಖಾಚಿತ್ರಗಳ ಪ್ರಕಾರಗಳನ್ನು ಹೊಂದಿದ್ದೀರಿ ನಾವು ಈ ರೀತಿಯ ಬಾಣವನ್ನು ಸೆಳೆಯುವಾಗಲೆಲ್ಲಾ ನೀವು ಈಗ ಗಮನಿಸಿರಬೇಕು ನಾನು ಅದನ್ನು ಮತ್ತೆ ಸ್ಪಷ್ಟವಾಗಿ ಸೆಳೆಯಲು ಅವಕಾಶ ಮಾಡಿಕೊಡುತ್ತೇನೆ ಅದು ಇದರೊಂದಿಗೆ ಮುಕ್ತ ತ್ರಿಕೋನವಾಗಿದೆ ಅಂದರೆ ಇದರರ್ಥ ಒಂದು ಅಥವಾ ಸಾಮಾನ್ಯೀಕರಣ ವಿಶೇಷ ಸಂಬಂಧ ಆದ್ದರಿಂದ ನಾವು ಒಂದೇ ಸಂಕೇತವನ್ನು ನೋಡಿಕೊಳ್ಳುತ್ತಿರುವ ಯುಎಂಎಲ್ ರೇಖಾಚಿತ್ರಗಳನ್ನು ವಿವರಿಸಲುಈ ಸಂಕೇತವು ಯುಎಂಎಲ್ ಕ್ಲಾಸ್ ರೇಖಾಚಿತ್ರದ ಒಂದು ಭಾಗವಾಗಿದೆ ಮತ್ತು ಇತರ ಕೆಲವು ಯುಎಂಎಲ್ ರೇಖಾಚಿತ್ರಗಳು ಆದ್ದರಿಂದ ರಚನಾ ರೇಖಾಚಿತ್ರವು ಯುಎಂಎಲ್ 2 5 ರೇಖಾಚಿತ್ರ ಈ ಬಾಣ ಎಂದು ನಾವು ಹೇಳುತ್ತೇವೆ ನಡವಳಿಕೆಯ ರೇಖಾಚಿತ್ರವು ಯುಎಂಎಲ್ 2 5 ರೇಖಾಚಿತ್ರವಾಗಿದೆ ಈ ಬಾಣ ಮತ್ತು ಹೀಗೆ ಆದ್ದರಿಂದ ಮೂಲತಃ ಇಲ್ಲಿ ಈ ಸ್ಲೈಡ್ನಲ್ಲಿ ಈ ರೇಖಾಚಿತ್ರಗಳ ಸಂಗ್ರಹವನ್ನು ನೋಡುವುದು ಮಾತ್ರವಲ್ಲದೆ ಅಲ್ಲಿ ವಿಶೇಷವಾದ ಕ್ರಮಾನುಗತ ಸಾಮಾನ್ಯೀಕರಣವನ್ನು ನೀವು ನೋಡುತ್ತೀರಿ ಆದ್ದರಿಂದ ಇವು ಎರಡು ಮೂಲ ಪ್ರಕಾರದ ರೇಖಾಚಿತ್ರಗಳು ಎಂದು ನಮಗೆ ತಿಳಿದಿದೆ ಮತ್ತು ನಂತರ ನಾವು ವೈವಿಧ್ಯತೆಯನ್ನು ಹೊಂದಿದ್ದೇವೆ ಈ ರೀತಿಯ ವಿಭಿನ್ನ ಕ್ಲಾಸ್ ಸ್ಟ್ರಕ್ಚರ್ ರೇಖಾಚಿತ್ರಗಳು ಅವುಗಳ ವಿಭಿನ್ನ ಬಿಹೇವಿಯರಲ್ ರೇಖಾಚಿತ್ರಗಳು ಹೇಳುತ್ತಾರೆ ಈ ಚಾರ್ಟ್ ಓದುವಾಗ ನೀವು ಬರೆದಿರುವ ರೇಖಾಚಿತ್ರಗಳನ್ನು ಮೂಲ ಬಣ್ಣ ಸಂಕೇತವನ್ನು ನೆನಪಿಟ್ಟುಕೊಳ್ಳಬೇಕು ಕಪ್ಪು ಪ್ರಮಾಣಿತ ಭಾಗವಾಗಿದೆ ಆದ್ದರಿಂದ ಕ್ಲಾಸ್ ರೇಖಾಚಿತ್ರ ಅಥವಾ ಕೇಸ್ ರೇಖಾಚಿತ್ರವು ಯುಎಂಎಲ್ 2 5 ರ ಭಾಗವಾಗಿದೆ ಸ್ಟ್ಯಾಂಡರ್ಡ್ ಆದರೆ ನೀಲಿ ಬಣ್ಣದಲ್ಲಿ ಬರೆಯಲಾದ ರೇಖಾಚಿತ್ರಗಳು ಅವು ಪ್ರಸ್ತಾಪಗಳ ಮಟ್ಟವಾಗಿದೆ ಚರ್ಚಿಸಲಾಗಿದೆ ಮತ್ತು ಅವುಗಳು ಇನ್ನೂ ಗುಣಮಟ್ಟಕ್ಕೆ ಬಂದಿಲ್ಲ ಅವುಗಳಲ್ಲಿ ಕೆಲವು ಒಂದು ಭಾಗವಾಗಬಹುದು ಭವಿಷ್ಯದಲ್ಲಿ ಸ್ಟ್ಯಾಂಡರ್ಡ್ ಯುಎಂಎಲ್ ಅವುಗಳಲ್ಲಿ ಕೆಲವು ಸಹ ಕೈಬಿಡಬಹುದು ಮತ್ತು ಅವುಗಳ ನಡುವೆ ಹಲವಾರು ಪರಸ್ಪರ ಸಂಬಂಧಗಳಿವೆ ಉದಾಹರಣೆಗೆ ನೀವು ಸಂಯೋಜಿತ ರಚನೆ ರೇಖಾಚಿತ್ರದ ಬಗ್ಗೆ ಮಾತನಾಡುತ್ತಿದ್ದರೆ ಆಂತರಿಕ ರಚನೆ ಮತ್ತು ಕೊಲ್ಲಬರೇಶನ್ ಯೂಸ್ ಡೈಗ್ರಾಮ್ ನ ವಿಷಯದಲ್ಲಿ ಅದರಲ್ಲಿ ಎರಡು ನಿರ್ದಿಷ್ಟ ಉಪ ಪ್ರಕಾರಗಳಿವೆ ಎಂದು ನೀವು ಹೇಳುತ್ತಿರುವಿರಿ ಆದ್ದರಿಂದ ಇವು ಪ್ರಸ್ತಾಪದ ಮಟ್ಟದಲ್ಲಿವೆ ಆದ್ದರಿಂದ ನಾವು ಇದನ್ನು ಏನು ಮಾಡುತ್ತೇವೆ ಯುಎಂಎಲ್ 2 5 ಹೇಗಿರುತ್ತದೆ ಎಂಬುದರ ಪ್ರಸ್ತುತ ಸತ್ಯವನ್ನು ನಿಮಗೆ ನೀಡಲು ನಾನು ನಿಮಗೆ ಸಂಪೂರ್ಣ ಚಿತ್ರವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಆದರೆ ನಾವು ಪ್ರಾಥಮಿಕವಾಗಿ ರೇಖಾಚಿತ್ರಗಳ ಮೇಲೆ ಕೇಂದ್ರೀಕರಿಸುತ್ತೇವೆ ಮತ್ತು ಅಲ್ಲಿಯೂ ನಾವು ಎಲ್ಲಾ ರೇಖಾಚಿತ್ರಗಳನ್ನು ಪೂರ್ಣಗೊಳಿಸಲು ಸಾಕಷ್ಟು ಸಮಯ ತೆಗೆದುಕೊಳ್ಳಬಹುದು ನಾವು ಸ್ವಲ್ಪ ಅಳತೆ ತೆಗೆದುಕೊಂಡು ಇದನ್ನು ಚರ್ಚಿಸುತ್ತೇವೆ ಆದ್ದರಿಂದ ಮೊದಲು ಯುಎಂಎಲ್ ರೇಖಾಚಿತ್ರಗಳ ಮೂಲ ಪರಿಕರ ಉಪ ಕ್ಲಾಸ್ ಗಳ ಬಗ್ಗೆ ಕೆಲವು ಪದಗಳನ್ನು ಹೇಳುತ್ತೇನೆಒಂದನ್ನು ಸ್ಟ್ರಕ್ಚರ್ ರೇಖಾಚಿತ್ರಗಳು ಎಂದು ಕರೆಯಲಾಗುತ್ತದೆ ಮತ್ತು ಸ್ಟ್ರಕ್ಚರ್ ರೇಖಾಚಿತ್ರವು ಸಿಸ್ಟಮ್ ಸ್ಥಿರ ರಚನೆಯನ್ನು ತೋರಿಸುತ್ತದೆ ಆದ್ದರಿಂದ ನಾವು ಸ್ಥಿರ ಮತ್ತು ಕ್ರಿಯಾತ್ಮಕ ವಿವರಣೆಯ ಈ ಕಲ್ಪನೆಯನ್ನು ನೋಡುತ್ತಿದ್ದೇವೆ ಎಲ್ಲದರ ಮೂಲಕ ನಾನು ನಿಮ್ಮನ್ನು ಒಬ್ಜೆಕ್ಟ್ಗಳ ಕುರಿತು ನಮ್ಮ ಚರ್ಚೆಗಳಿಗೆ ಉಲ್ಲೇಖಿಸುತ್ತೇನೆ ಮತ್ತು ಅವುಗಳ ಸ್ವಭಾವವು ವಸ್ತುಗಳಿಗೆ ಒಂದು ಗುರುತನ್ನು ಹೊಂದಿದೆ ಎಂದು ನಾವು ಗಮನಿಸಿದ್ದೇವೆ ಆದರೆ ಅವುಗಳು ಅಟ್ರಿಬ್ಯೂಟ್ ಗಳನ್ನು ಹೊಂದಿವೆ ಮತ್ತು ಅವು ಗುಣಲಕ್ಷಣಗಳನ್ನು ಹೊಂದಿವೆ ಅಟ್ರಿಬ್ಯೂಟ್ಗಳು ಸ್ಥಿರ ರಚನೆ ಮತ್ತು ಗುಣಲಕ್ಷಣಗಳು ಕ್ರಿಯಾತ್ಮಕ ನಡವಳಿಕೆ ಹೊಂದಿವೆ ಆದ್ದರಿಂದ ಇದೇ ರೀತಿ ಇಲ್ಲಿನ ರೇಖಾಚಿತ್ರಗಳು ಸಹ ಒಂದು ರೀತಿಯಲ್ಲಿ ಸ್ಥಿರ ಸ್ಟ್ರಕ್ಚರ್ ರೇಖಾಚಿತ್ರಗಳು ನಮಗೆ ಸ್ಥಿರ ರಚನೆಯನ್ನು ನೀಡುತ್ತವೆ ವಿಭಿನ್ನ ಅನುಷ್ಠಾನ ಮಟ್ಟದಲ್ಲಿ ಅಮೂರ್ತತೆಯ ವಿವಿಧ ಭಾಗಗಳು ಪರಸ್ಪರ ಸಂಬಂಧಿಸಿವೆಆದರೆ ಇದು ಸ್ಥಿರವಾಗಿರುತ್ತದೆ ಅಂದರೆ ಸಿಸ್ಟಮ್ ಅನ್ನು ನಿಜವಾಗಿಯೂ ನಿಯೋಜಿಸಿದಾಗ ಮತ್ತು ಕೆಲಸ ಮಾಡುವಾಗ ಇವುಗಳು ಕಾಲಾನಂತರದಲ್ಲಿ ಬದಲಾಗುವುದಿಲ್ಲ ಇದು ಸ್ಥಿರವಾದದ್ದನ್ನು ನೆನಪಿಸುತ್ತದೆ ಕ್ರಿಯಾತ್ಮಕ ನಡವಳಿಕೆಯ ಬಗ್ಗೆ ಮಾತನಾಡುವ ಇನ್ನೊಂದು ಬದಿಯ ವರ್ತನೆಯ ರೇಖಾಚಿತ್ರ ನಾನು ಸಿಸ್ಟಮ್ನ್ನು ಪ್ರವೇಶಿಸಲು ಬಯಸಿದರೆ ಏನಾಗುತ್ತದೆ ಎಂಬುದರ ಜೊತೆಗೆ ವಿಭಿನ್ನ ಒಬ್ಜೆಕ್ಟ್ಗಳ ವರ್ತನೆಯು ಸಮಯದೊಂದಿಗೆ ಹೇಗೆ ಬದಲಾಗುತ್ತದೆ ಮತ್ತು ನಾನು ಲಾಗಿನ್ ನಿರ್ವಹಿಸಲು ಬಯಸುತ್ತೇನೆ ನಾನು ಒಂದು ರೀತಿಯ ಚಟುವಟಿಕೆಯಲ್ಲಿ ಒಂದು ಚಿಹ್ನೆಯನ್ನು ನಿರ್ವಹಿಸಬೇಕು ನಂತರ ಯಾವ ಅನುಕ್ರಮದಲ್ಲಿ ಸಂಭವಿಸುವ ವಿಭಿನ್ನ ಕ್ರಿಯೆಗಳು ಯಾವುವು ಯಾವ ತಾತ್ಕಾಲಿಕ ಕ್ರಮದಲ್ಲಿ ಸಿಸ್ಟಮ್ಗೆ ಸೈನ್ ಇನ್ ಮಾಡಲು ಯಾವ ಅವಲಂಬನೆಗಳನ್ನು ಅನುಮತಿಸುವುದು ಅಥವಾ ನಿರಾಕರಿಸುವುದು ವರ್ತನೆಯ ಅಥವಾ ಕ್ರಿಯಾತ್ಮಕ ನಡವಳಿಕೆಯ ಒಂದು ಭಾಗವಾಗಿದೆ ಆದ್ದರಿಂದ ರೇಖಾಚಿತ್ರಗಳ ಕೆಲವು ಉಪವಿಭಾಗವು ನಮಗೆ ಸಾಧ್ಯವಾಗದಿದ್ದರೆ ನಾವು ಸ್ಟ್ರಕ್ಚರ್ ಗುಣಲಕ್ಷಣಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ಉಪವಿಭಾಗ ನಾವು ಬಿಹೇವಿಯರಲ್ ಗುಣಲಕ್ಷಣಗಳ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಈ ವಿಷಯದಲ್ಲಿ ಶೀಘ್ರವಾಗಿ ನೋಡೋಣ ಆದ್ದರಿಂದ ಸಂಘಟಿತ ಮಾರ್ಗವೆಂದರೆ ಮಾನದಂಡದಲ್ಲಿ ಇರುವ ಎಲ್ಲಾ ರೇಖಾಚಿತ್ರಗಳಿಗೆ ನಾವು ಮೊದಲು ಬಿಹೇವಿಯರಲ್ ರೇಖಾಚಿತ್ರಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ನಂತರ ಸ್ಟ್ರಕ್ಚರ್ ರೇಖಾಚಿತ್ರಗಳ ಬಗ್ಗೆ ಮಾತನಾಡುತ್ತೇವೆ ಇಲ್ಲಿ ನಾನು ಇದರ ಬಗ್ಗೆ ನಿಮಗೆ ಒಂದು ಸಂಕ್ಷಿಪ್ತ ಅವಲೋಕನವನ್ನು ಮಾಡಲು ಪ್ರಯತ್ನಿಸುತ್ತೇನೆ ಮತ್ತು ಪ್ರತಿ ರೇಖಾಚಿತ್ರಗಳನ್ನು ನಾವು ಅವುಗಳಲ್ಲಿ ಹಲವು ಉದ್ದವಾಗಿ ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ಅದನ್ನು ಬಳಸುವುದು ಮತ್ತು ಎಲ್ಲಿ ಅನ್ವಯವಾಗುತ್ತದೆಯೋ ಅಲ್ಲಿ ಅನೇಕ ಮಾಡ್ಯೂಲ್ಗಳನ್ನು ಚರ್ಚಿಸುವ ಪ್ರತ್ಯೇಕ ಮಾಡ್ಯೂಲ್ಗಳನ್ನು ನಾವು ಹೊಂದಿದ್ದೇವೆ ನಾವು ರಜೆ ನಿರ್ವಹಣಾ ವ್ಯವಸ್ಥೆಯ ವಿಷಯವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅದಕ್ಕೆ ಅನುಗುಣವಾದ ರೇಖಾಚಿತ್ರಗಳನ್ನು ಹೇಗೆ ಪೂರೈಸಬಹುದು ಎಂಬುದನ್ನು ವಿವರಿಸುತ್ತೇವೆ ಆದ್ದರಿಂದ ಪ್ರಾರಂಭಿಸಲು ಅತ್ಯಂತ ಮುಖ್ಯವಾದದ್ದು ಮತ್ತು ಮೊದಲ ಮೂಲಭೂತ ಯುಎಂಎಲ್ ನಡವಳಿಕೆಯನ್ನು ಪ್ರಾರಂಭಿಸಬೇಕಾದ ರೇಖಾಚಿತ್ರವೆಂದರೆ ನೀವು ಪ್ರತಿನಿಧಿಸುವ ಯೂಸ್ ಕೇಸ್ ರೇಖಾಚಿತ್ರವನ್ನು ಬಳಸಿ ಆಂತರಿಕ ಮತ್ತು ಬಾಹ್ಯ ಪ್ರಭಾವಗಳನ್ನು ಒಳಗೊಂಡಂತೆ ಸಿಸ್ಟಮ್ನ ಅವಶ್ಯಕತೆಗಳು ಸುತ್ತಲೂ ಏನು ನಡೆಯುತ್ತಿದೆ ಅಲ್ಲಿನ ಸಿಸ್ಟಮ್ ಅನೇಕ ಸ್ಥೂಲ ಮಾರ್ಗಗಳನ್ನು ಹೊಂದಿದೆ ನಂತರ ಚಟುವಟಿಕೆಯ ರೇಖಾಚಿತ್ರವು ಸಿಸ್ಟಮ್ಲ್ಲಿ ಆಂತರಿಕವಾಗಿ ಸಂಭವಿಸುವ ವಿಭಿನ್ನ ಚಟುವಟಿಕೆಗಳು ಯಾವುವು ಎಂಬುದರ ಕುರಿತು ಮಾತನಾಡುತ್ತದೆ ಸ್ಟೇಟ್ ಚಾರ್ಟ್ ರೇಖಾಚಿತ್ರವು ಮೂಲತಃ ಎರವಲು ಪಡೆಯುತ್ತದೆ ಇದರ ಅರ್ಥ ರಾಜ್ಯ ಸ್ಥಿತ್ಯಂತರ ಯಂತ್ರ ಅಥವಾ ಫೈನೈಟ್ ಸ್ಟೇಟ್ ಆಟೊಮ್ಯಾಟನ್ನಿಂದ ಸೀಮಿತವಾದ ಫೈನೈಟ್ ಸ್ಟೇಟ್ ಮಷೀನ್ ಆದ್ದರಿಂದ ಇದರ ಅರ್ಥವೇನೆಂದರೆ ಸಿಸ್ಟಮ್ಲ್ಲಿ ಒಂದು ಸೀಮಿತ ಸಾಧ್ಯತೆಗಳಿರುವ ಹಲವಾರು ಸನ್ನಿವೇಶಗಳಿವೆ ಮತ್ತು ಸಿಸ್ಟಮ್ ಒಂದು ಸಾಧ್ಯತೆಯಿಂದ ಇನ್ನೊಂದಕ್ಕೆ ಚಲಿಸುತ್ತಲೇ ಇರುತ್ತದೆ ಮತ್ತು ಅದನ್ನೇ ನಾವು ಸೀಮಿತ ರಾಜ್ಯ ಯಂತ್ರ ಎಂದು ಹೇಳುತ್ತೇವೆ ಸ್ಟೇಟ್ ಚಾರ್ಟ್ ಮೂಲತಃ ಫೈನೈಟ್ ಸ್ಟೇಟ್ ಮಷೀನ್ ವರ್ಧನೆಯಾಗಿದ್ದು ಇದರೊಂದಿಗೆ ಸಿಸ್ಟಮ್ ಆಗಿರಬಹುದಾದ ವಿವಿಧ ಸ್ಟೇಟ್ ಗಳು ಯಾವುವು ಎಂದು ಹೇಳುತ್ತದೆ ಉದಾಹರಣೆಗೆ ಸೈನ್ ಆನ್ ಸಿಸ್ಟಂನಲ್ಲಿ ನಾನು ಸೈನ್ ಅಪ್ ಆಗಿರಬಹುದು ಮತ್ತು ನಾನು ಸೈನ್ ಅಪ್ ಮಾಡಿಲ್ಲ ನಾನು ಸೈನ್ ಅಪ್ ಆಗಿದ್ದರೆ ನಾನು ಸೈನ್ ಇನ್ ಆಗಿದ್ದೇನೆ ಅಥವಾ ನಾನು ಸೈನ್ ಇನ್ ಆಗಿಲ್ಲ ನಾನು ಸೈನ್ ಇನ್ ಆಗಿದ್ದರೆ ಮುಂದಿನ ಬಾರಿ ಸೈನ್ ಇನ್ ಮಾಡದೆಯೇ ಮುಂದಿನ ಬಾರಿ ಬರುವ ಸ್ಥಿತಿಯನ್ನು ನಾನು ಹೊಂದಿರಬಹುದು ಮತ್ತು ಹೀಗೆ ಆದ್ದರಿಂದ ಇವು ವಿಭಿನ್ನ ಸ್ಟೇಟ್ಗಳು ಮತ್ತು ಸ್ಟೇಟ್ ಚಾರ್ಟ್ ಆಗಿದ್ದು ಇವುಗಳು ವಿಭಿನ್ನವಾಗಿ ಆಡಲು ನನಗೆ ಅವಕಾಶ ಮಾಡಿಕೊಡುತ್ತವೆ ಸ್ಟೇಟ್ ಮಾಹಿತಿ ಬಿಹೇವಿಯರಲ್ ರೇಖಾಚಿತ್ರಗಳ ಮುಂದಿನ ಗುಂಪನ್ನು ಸಂವಹನ ರೇಖಾಚಿತ್ರ ಎಂದು ಕರೆಯಲಾಗುವ ಒಂದು ಉಪ ಕ್ಲಾಸ್ಗೆ ಸೇರಿಸಲಾಗುತ್ತದೆ ಏಕೆಂದರೆ ವಿವಿಧ ರೀತಿಯ ಸಂವಹನ ನಡವಳಿಕೆಯನ್ನು ವ್ಯಾಖ್ಯಾನಿಸುವುದು ಇತರ ಅನುಕ್ರಮ ರೇಖಾಚಿತ್ರವನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅದು ಸಂಭವಿಸಿದ ಘಟನೆಗಳ ಕ್ರಮ ಏನು ಎಂದು ನಿಮಗೆ ತಿಳಿಸುತ್ತದೆ ಸಂವಹನ ರೇಖಾಚಿತ್ರವು ನಮಗೆ ಹೇಳುತ್ತದೆ ವಸ್ತುಗಳು ಸಂದೇಶಗಳನ್ನು ವಿನಿಮಯ ಮಾಡುವ ಕ್ರಮ ಯಾವುದು ಎಂದು ನಾನು ಮತ್ತೆ ನಿಮಗೆ ನೆನಪಿಸುತ್ತೇನೆ ನಮ್ಮ ವಾಹನವು ಅಂತಿಮವಾಗಿ ಕ್ಲೈಂಟ್ ಸರ್ವರ್ ಮಾದರಿ ಆದ್ದರಿಂದ ನೀವು ಈ ಎಲ್ಲಾ ಮಾಡೆಲಿಂಗ್ ಮಾಡುವಾಗ ಅಂತಿಮವಾಗಿ ನಾವು ಅದನ್ನು ಒಂದು ವಸ್ತುವಿನಿಂದ ಇನ್ನೊಂದಕ್ಕೆ ಕಳುಹಿಸುವ ಕೆಲವು ಸಂದೇಶಗಳಿಗೆ ಕೊಂಡೊಯ್ಯಲು ಬಯಸುತ್ತೇವೆ ಆದ್ದರಿಂದ ಅನುಕ್ರಮ ರೇಖಾಚಿತ್ರವು ಸಂದೇಶಗಳನ್ನು ಕಳುಹಿಸುವ ತಾತ್ಕಾಲಿಕ ಕ್ರಮವನ್ನು ನಮಗೆ ತಿಳಿಸುತ್ತದೆ ಮತ್ತು ಸಂವಹನ ರೇಖಾಚಿತ್ರವು ಸಂದೇಶಗಳನ್ನು ಹೇಗೆ ಕಳುಹಿಸಲಾಗುತ್ತದೆ ಎಂಬುದರ ಪ್ರಾದೇಶಿಕ ಕ್ರಮ ಅಥವಾ ಒಬ್ಜೆಕ್ಟ್ ನ್ನು ಆದೇಶಿಸುವ ಒಬ್ಜೆಕ್ಟ್ನ್ನು ನಮಗೆ ತಿಳಿಸುತ್ತದೆ ಹೆಸರಿನ ರೇಖಾಚಿತ್ರವು ಸಮಯದ ಮಾಹಿತಿಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಮತ್ತು ಪರಸ್ಪರ ಅವಲೋಕನ ರೇಖಾಚಿತ್ರವು ಮೂಲತಃ ವಿವಿಧ ಅನುಕ್ರಮಗಳ ಸಹಯೋಗಗಳು ಮತ್ತು ಚಟುವಟಿಕೆಯ ಹರಿವುಗಳಿಂದ ಪರಸ್ಪರ ಹರಿವು ಹೇಗೆ ಎಂದು ರೂಪಿಸಲು ಪ್ರಯತ್ನಿಸುತ್ತದೆ ಆದ್ದರಿಂದ ಇದು ಅನುಕ್ರಮಕ್ಕೆ ಹೋಲಿಸಿದರೆ ಹೆಚ್ಚಿನ ಮಟ್ಟದಲ್ಲಿ ಸ್ವಲ್ಪಮಟ್ಟಿಗೆ ಹೊಂದಿಸುತ್ತದೆ ನಿರ್ದಿಷ್ಟವಾಗಿ ವಸ್ತು ಆಧಾರಿತವಾದ ಸಂವಹನ ಮತ್ತು ಸಮಯದ ರೇಖಾ ಚಿತ್ರಗಳು ಪರಸ್ಪರ ಅವಲೋಕನ ರೇಖಾಚಿತ್ರಗಳು ಸಾಮಾನ್ಯವಾಗಿ ಮಾಡ್ಯೂಲ್ಗಳ ಮಟ್ಟದಲ್ಲಿರುತ್ತವೆ ಸ್ಟ್ರಕ್ಚರ್ ರೇಖಾಚಿತ್ರಗಳಿಗೆ ಬಂದರೆ ಮುಖ್ಯಸ್ಟ್ರಕ್ಚರ್ ರೇಖಾಚಿತ್ರವೆಂದರೆ ಕ್ಲಾಸ್ ರೇಖಾಚಿತ್ರಗಳು ಮತ್ತು ಒಬ್ಜೆಕ್ಟ್ ರೇಖಾಚಿತ್ರಗಳು ಕ್ಲಾಸ್ ರೇಖಾ ಚಿತ್ರಗಳು ಮತ್ತು ನಾವು ಒಂದೆರಡು ಮಾಡ್ಯೂಲ್ಗಳ ನಂತರ ಅವುಗಳನ್ನು ವಿವರಿಸಲು ಹೋಗುತ್ತೇವೆ ನೀವು ಈಗಾಗಲೇ ಹೆಚ್ಚಿನ ಸಂಕೇತಗಳನ್ನು ಅಥವಾ ಕ್ಲಾಸ್ ರೇಖಾಚಿತ್ರಗಳ ರೇಖಾಚಿತ್ರ ಸಮಾವೇಶವನ್ನು ನೋಡಿದ್ದೀರಿ ಎಂದು ನಾವು ಕಂಡುಕೊಳ್ಳುತ್ತೇವೆ ಮತ್ತು ಕ್ಲಾಸ್ ಗಳು ಮತ್ತು ನಮ್ಮ ಒಬ್ಜೆಕ್ಟ್ಗಳನ್ನು ಗುರುತಿಸುವ ನಮ್ಮ ಪ್ರಕ್ರಿಯೆಯ ಪ್ರಕಾರ ವಸ್ತುಗಳು ವ್ಯಾಖ್ಯಾನಿಸುವುದು ನಿಸ್ಸಂಶಯವಾಗಿ ಇತರ ಸ್ಟ್ರಕ್ಚರ್ ರೇಖಾಚಿತ್ರಗಳು ಒಂದು ಪ್ಯಾಕೇಜ್ ಆಗಿದ್ದು ಅದು ಮೂಲತಃ ವಿಭಿನ್ನತೆಯನ್ನು ಒಳಗೊಳ್ಳುತ್ತದೆ ಘಟಕಗಳು ಮತ್ತು ಅವುಗಳನ್ನು ದೊಡ್ಡ ಮಾಡ್ಯೂಲ್ನ ಭಾಗವಾಗಿ ಇರಿಸುತ್ತದೆ ಮತ್ತಷ್ಟು ಸ್ಟ್ರಕ್ಚರ್ ರೇಖಾಚಿತ್ರಗಳು ಕಾಂಪೋಸಿಟ್ ಸ್ಟ್ರಕ್ಚರ್ ರೇಖಾಚಿತ್ರವನ್ನು ಒಳಗೊಂಡಿರುತ್ತವೆ ಇದು ವ್ಯವಸ್ಥೆಯ ಎಲ್ಲಾ ಉಪ ಭಾಗ ಗಳೊಂದಿಗೆ ಸಂಪೂರ್ಣ ರಚನಾತ್ಮಕ ನೋಟವನ್ನು ನೀಡುತ್ತದೆ ಮತ್ತು ಅದಕ್ಕೆ ಪೂರಕವಾದ ಕಾಂಪೊನೆಂಟ್ ರೇಖಾಚಿತ್ರವು ಸಿಸ್ಟಮ್ನ ಭೌತಿಕ ಅಂಶಗಳು ಯಾವುವು ಎಂಬುದನ್ನು ಪ್ರಾಥಮಿಕವಾಗಿ ನಿಮಗೆ ತೋರಿಸುತ್ತದೆ ಆದ್ದರಿಂದ ಕಾಂಪೋಸಿಟ್ ಸ್ಟ್ರಕ್ಚರ್ ಘಟಕಗಳ ನಡುವಿನ ವಿವಿಧ ಸಂಪರ್ಕದ ಸಂಬಂಧದ ಬಗ್ಗೆ ಮಾತನಾಡಿದರೆ ಘಟಕ ರೇಖಾಚಿತ್ರವು ನಿರ್ದಿಷ್ಟವಾಗಿ ಯಾವ ಘಟಕಗಳು ಮತ್ತು ನೀವು ವಿವರಿಸಬೇಕಾದ ಈ ಘಟಕಗಳ ಸ್ಥಿರ ಅನುಷ್ಠಾನ ವೀಕ್ಷಣೆಯ ಬಗ್ಗೆ ಮಾತನಾಡಿದೆ ಮತ್ತು ನಾವು ವಿಶ್ಲೇಷಣೆ ಮತ್ತು ವಿನ್ಯಾಸದ ಬಗ್ಗೆ ಮಾತನಾಡುತ್ತಿದ್ದರೂ ಈ ಹಲವಾರು ರೇಖಾ ಚಿತ್ರಗಳನ್ನು ನಾವು ಕಾಣುತ್ತೇವೆ ವಾಸ್ತವವಾಗಿ ಆ ಗಡಿಯನ್ನು ಮೀರಿ ಮತ್ತು ನಿಯೋಜನೆ ರೇಖಾ ಚಿತ್ರವು ನೀವು ಇರುವ ಸ್ಥಳಕ್ಕೆ ನೇರ ಉದಾಹರಣೆಯಾಗಿದೆ ಆರಂಭಿಕ ಹಂತದ ವಿನ್ಯಾಸದ ಬಗ್ಗೆ ಮಾತ್ರ ಮಾತನಾಡುವುದಿಲ್ಲ ಆದರೆ ಕೊನೆಯ ಹಂತದ ಅನುಷ್ಠಾನದ ಬಗ್ಗೆ ನೀವು ಮಾತ ನಾಡುತ್ತೀರಿ ನೀವು ಅಲ್ಲಿ ನಿರ್ಧರಿಸುತ್ತೀರಿ ಸರಿ ನಾವು ಅಂತಿಮವಾಗಿ ಈ ಸಿಸ್ಟಮ್ನ್ನು ಐದು ಸರ್ವರ್ಗಳಲ್ಲಿ ನಿಯೋಜಿಸಲಾಗುವುದು ಮತ್ತು ಅದು ನಿಮಗೆ 17 ಮಾಡ್ಯೂಲ್ಗಳನ್ನು ಹೊಂದಿದೆ ಅನೇಕ ಸರ್ವರ್ಗಳಲ್ಲಿ ಕೆಲವು ಮಾಡ್ಯೂಲ್ ಚಾಲನೆಯಾಗುತ್ತದೆಯೇ ಎಂದು ಯಾವ ಸರ್ವರ್ನಲ್ಲಿ ಯಾವ ಮಾಡ್ಯೂಲ್ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಿರ್ಧರಿಸಿ ಒಂದು ಮಾಡ್ಯೂಲ್ ಆಗಿರಲಿ ಒಂದು ಸರ್ವರ್ ಅನೇಕ ಮಾಡ್ಯೂಲ್ಗಳನ್ನು ಹೊಂದುತ್ತದೆ ಮತ್ತು ಹೀಗೆ ಹಾರ್ಡ್ವೇರ್ ಘಟಕ ಮತ್ತು ಸಾಫ್ಟ್ವೇರ್ ಕಾಂಪೊನೆಂಟ್ ಮ್ಯಾಪಿಂಗ್ನ ಸಂಪೂರ್ಣ ವಿವರಣೆಯನ್ನು ನಿಯೋಜನೆ ರೇಖಾಚಿತ್ರದ ಪ್ರಕಾರ ನೀಡಲಾಗಿದೆ ಅಂತಿಮವಾಗಿ ಪ್ರೊಫೈಲ್ ರೇಖಾಚಿತ್ರವು ಸಹಾಯಕವಾಗಿದ್ದು ಅದು ಯಾವ ರೀತಿಯ ಪ್ರೊಫೈಲ್ ಬಗ್ಗೆ ಮಾತನಾಡುತ್ತದೆ ಉದಾಹರಣೆಗೆ ನೀವು ಜಾವಾದಲ್ಲಿ ಯಾವ ರೀತಿಯ ಜೆಟೂಇಇ ಅನ್ನು ಬಳಸಲು ಬಯಸುತ್ತೀರಿ ಅಥವಾ ನೀವು ಜೆಟೂಎಂಇ ಬಳಸುತ್ತಿರುವಿರಿ ನೀವು ಜೆಟೂಎಂಇJ2ME ಬಳಸುತ್ತಿದ್ದರೆ ನೀವು ಆಂಡ್ರಾಯ್ಡ್ ಪ್ರೊಫೈಲ್ ಅನ್ನು ಬಳಸುತ್ತೀರಾ ಅಥವಾ ನೀವು ಐಓಎಸ್ ಪ್ರೊಫೈಲ್ ಅನ್ನು ಬಳಸುತ್ತೀರಿ ಆದ್ದರಿಂದ ಪ್ರೊಫೈಲ್ ರೇಖಾಚಿತ್ರಗಳ ಪ್ರಕಾರ ಈ ರೀತಿಯ ಮಾಹಿತಿಯನ್ನು ಹೆಚ್ಚಾಗಿ ಹಂಚಿಕೊಳ್ಳಲಾಗುತ್ತದೆ ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನೈಸರ್ಗಿಕ ಭಾಷೆಯ ಅಸ್ಪಷ್ಟತೆ ಮತ್ತು ನಿಖರತೆಯಿಂದ ನಮ್ಮನ್ನು ಮುಕ್ತಗೊಳಿಸಲು ಸಾಫ್ಟ್ವೇರ್ ಸಿಸ್ಟಮ್ಗಳನ್ನು ವಿನ್ಯಾಸಗೊಳಿಸಲು ಮತ್ತು ಮಾಡೆಲಿಂಗ್ ಮಾಡಲು ಯುಎಂಎಲ್ ಪ್ರಮಾಣಿತ ಸಂಕೇತವನ್ನು ರಚಿಸುವ ಅಗತ್ಯವಿದೆ ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳ ಸಂಕೀರ್ಣವಾದ ವಿಶ್ಲೇಷಣಾತ್ಮಕ ಮತ್ತು ಅಭಿವ್ಯಕ್ತಿಶೀಲ ಶಕ್ತಿಯಲ್ಲಿ ಸಿಕ್ಕಿಹಾಕಿಕೊಳ್ಳಬಾರದು ಯುಎಂಎಲ್ ಮುಖ್ಯವಾಗಿ ಎರಡು ರೀತಿಯ ರೇಖಾಚಿತ್ರಗಳನ್ನು ಸ್ಟ್ರಕ್ಚರ್ ಮತ್ತು ಬಿಹೇವಿಯರಲ್ ರೇಖಾಚಿತ್ರಗಳನ್ನು ಒಳಗೊಂಡಿದೆ ಮತ್ತು ನಾವು ವಿವಿಧ ಸ್ಟ್ರಕ್ಚರ್ ಮತ್ತು ಬಿಹೇವಿಯರಲ್ ರೇಖಾ ಚಿತ್ರಗಳ ಅವಲೋಕನ ಮತ್ತು ಒಟ್ಟಾರೆ ಸಿಸ್ಟಮ್ನ್ನು ನೋಡಿದ್ದೇವೆ ಈ ಎಲ್ಲಾ ವಿಭಿನ್ನ ರೇಖಾಚಿತ್ರಗಳ ಪ್ರಕಾರ ಸೆರೆಹಿಡಿಯಲಾಗುತ್ತದೆ ಆದ್ದರಿಂದ ಈ ಅವಲೋಕನದೊಂದಿಗೆ ನೀವು ಮುಂದಿನ ಮಾಡ್ಯೂಲ್ ನಾವು ಮೂಲ ವಿನ್ಯಾಸ ಪ್ರಕ್ರಿಯೆಯ ವಿನ್ಯಾಸ ಮತ್ತು ಅನುಷ್ಠಾನದ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ ಈ ರೇಖಾಚಿತ್ರಗಳನ್ನು ನಾವು ಹೇಗೆ ಪ್ರಾರಂಭಿ ಸಬಹುದು ಎಂಬುದನ್ನು ಅರಿತುಕೊಳ್ಳಲು ಸಾಫ್ಟ್ವೇರ್ ಪ್ರಕ್ರಿಯೆ ಮತ್ತು ನಂತರ ನಾವು ನಿರ್ದಿಷ್ಟ ರೇಖಾಚಿತ್ರಗಳ ಕುರಿತು ಚರ್ಚೆಗೆ ಚಲಿಸುತ್ತೇವೆ